ಶುಭೋದಯ ನಾವು ರೆಕ್ಕೆ ರೆಕ್ಕೆಯ ಪ್ರದೇಶ ಅದರ ಏರ್ ಫಾಯ್ಲ್ ಅದರ ತಿರುವು ಟೆಪರ್ ಅನುಪಾತ ಬಗ್ಗೆ ಈಗಾಗಲೇ ಚರ್ಚಿಸಿದ್ದೇವೆ ಅಂಡಾಕಾರದ ಲಿಫ್ಟ್ ವಿಸ್ತರಣೆಯನ್ನು ಸಾಮಾನ್ಯವಾಗಿ ಕಡಿಮೆ ವೇಗದ ವಿಮಾನಗಳಿಗೆ ಚರ್ಚಿಸಿದ್ದೇವೆ ಇದರಿಂದ ಇಂಡಿಯೂಸ್ ಡ್ರ್ಯಾಗ್ಕಡಿಮೆಯಾಗುತ್ತದೆ ನಾವು ಸ್ವೀಪ್ ಕೂಡ ಚರ್ಚಿಸಿದ್ದೇವೆ ಅದನ್ನು ಚರ್ಚಿಸುವಾಗ ಹೆಚ್ಚಿನ ವೇಗ ಅಥವಾ ಸೂಪರ್ಸೋನಿಕ್ ವಿಮಾನಗಳ ಬಗ್ಗೆ ಗಮನಿಸಿದ್ದೇವೆ ಹಾಗೂ ಕ್ರಿಟಿಕಲ್ ಮಾಕ್ ನಂಬರ್ ಡ್ರ್ಯಾಗ್ ಡೈವರ್ ಜೆಂಟ್ ಮಾಕ್ ನಂಬರ್ ಸಹ ಚರ್ಚಿಸಿದ್ದೇವೆ ಇವೆಲ್ಲವೂ ಏರ್ ಫಾಯ್ಲ್ ಮತ್ತು ರೆಕ್ಕೆಗೆ ಸಂಬಂಧಪಟ್ಟ ಪ್ರದೇಶವನ್ನು ಅಥವಾ ಪ್ರದೇಶದ ಅಂಶಗಳನ್ನು ತಿಳಿಸುತ್ತವೆ ಈಗ ಇದರ ನಂತರ ನಾವು ಏನನ್ನು ಚರ್ಚಿಸಬಹುದು ಮತ್ತು ವಿಮಾನಕ್ಕೆ ಸಂಬಂಧಪಟ್ಟ ಯಾವ ಅಂಶಗಳು ಹಂಚಿಕೊಳ್ಳಬೇಕು ಎಂಬುದನ್ನು ಗಮನಿಸೋಣ ರೆಕ್ಕೆಯ ಬಗ್ಗೆ ಮಾತನಾಡಿದಾಗ ನಾವು ರೆಕ್ಕೆಯ ತಗುಲುವಿಕೆಯನ್ನು ನೋಡಬೇಕು ಇದರ ಅರ್ಥವೇನೆಂದರೆ ಸಾಮಾನ್ಯವಾಗಿ ರೆಕ್ಕೆಯು ಲಿಫ್ಟ್ ನೀಡುತ್ತದೆ ಮತ್ತು ಲಿಫ್ಟ್ ನಮಗೆ ಈ ರೀತಿ ತಿಳಿದಿದೆ 𝐿 𝑞œ𝑆𝐶L ಹಾಗೂ CL ಮೌಲ್ಯವು ಉಪಯೋಗಿಸುವಂತಹ ಏರ್ ಫಾಯ್ಲ್ ಮೇಲೆ ಅವಲಂಬಿತವಾಗಿರುತ್ತದೆ ಹೀಗಾಗಿ CL 𝐶L 𝐶LO 𝐶Lα𝛼 ಆರಂಭದ ಹಂತದಲ್ಲಿ ಅಥವಾ ಪರಿಕಲ್ಪನಾ ಹಂತದಲ್ಲಿ ನಮಗೆ ವಿಮಾನದಿಂದ ಸಿಗುವಂತಹ ಒಟ್ಟು ಲಿಫ್ಟ್ ರೆಕ್ಕೆಯಿಂದ ಅಡ್ಡ ಬಾಲದಿಂದ ಫ್ಯೂಸೆಲಾಜ್ದಿಂದ ಮತ್ತು ಕೇನಾರ್ಡ್ದಿಂದ ಸಿಗುವಂತಹ ಲಿಫ್ಟ್ ಆಗಿದ್ದರು ನಾವು ರೆಕ್ಕೆಯಿಂದ ಪಡೆಯುವಂತಹ ಲಿಫ್ಟ್ ಸರಿಸುಮಾರು ವಿಮಾನದಿಂದ ಸಿಗುವಂತಹ ಲಿಫ್ಟ್ಗೆ ಸಮಾನವಾಗಿರುತ್ತದೆ ಎಂದು ಆಶಿಸುತ್ತೇವೆ ಆದರೆ ಆರಂಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಲಿಫ್ಟ್ ರೆಕ್ಕೆಯಿಂದ ಸಿಗುತ್ತದೆ ಎಂದು ಯೋಚಿಸುತ್ತೇವೆ ಹಾಗಾದರೆ ನಾನು ಗರಿಷ್ಠ LDನಲ್ಲಿ ಹಾರುತ್ತಿರುವಾಗ ತ್ರಸ್ಟ್ ಅವಶ್ಯಕತೆಯು ಕಡಿಮೆಯಾಗಿರುತ್ತದೆ ಎಂಬುವುದು ಒಂದು ಪ್ರಶ್ನೆಯಾಗಿದೆ ಸಾಮಾನ್ಯವಾಗಿ ಇದು ಕ್ರೂಜ್ ಸ್ಥಿತಿಯಲ್ಲಿ ಜರಗುತ್ತದೆ ಮತ್ತು CL ಮೌಲ್ಯವು ಸರಿಸುಮಾರು ಹೀಗೆ ಇರುತ್ತದೆ CLCD0K ಇಲ್ಲಿ ನಾವು CD ಊಹಿಸಿದ್ದೆವೆ CDCD0KCL2 ಹಾಗಾದರೆ ನನ್ನ ಹತ್ತಿರ ಈಗ ಎರಡು ದಾರಿಗಳಿವೆ ಮೊದಲನೆಯದು ಈ ಕೋನವು 3 ಡಿಗ್ರಿ ಆದರೆ ಅಂದರೆ 3 ಡಿಗ್ರಿ ಕೋನ ಇದರ ಅರ್ಥವೇನೆಂದರೆ CL 3 ಡಿಗ್ರಿಯಲ್ಲಿ CL ಮೌಲ್ಯವು 𝛼ಗೆ ಆಗಿರುತ್ತದೆ ಅದು ನಾನು ಇಲ್ಲಿ ಬಂದರೆ ಆಗುತ್ತದೆ ಈ ರೀತಿ ಮಾಡಿದಾಗ CL ಮೌಲ್ಯವು 0 3 ಆಗುತ್ತದೆ ಮತ್ತು ಇಲ್ಲಿ 𝛼 ಮೌಲ್ಯ 3 ಡಿಗ್ರಿ ಆಗಿರುತ್ತದೆ ಹೀಗೆ ಈ 3 ಡಿಗ್ರಿ ಇಲ್ಲಿ ಬರೆಯುತ್ತೇನೆ ಈ 3 ಡಿಗ್ರಿ ನಾನು ರೆಕ್ಕೆಗೆ ನೀಡಬೇಕು ಅದಕ್ಕೆ ಸರಿಯಾದ ದಾರಿ ಯಾವುದು ಇದು ಫ್ಯೂಸೆಲಾಜ್ ಆದರೆ ಮತ್ತು ಇದು ರೆಕ್ಕೆ ಮತ್ತು ರೆಕ್ಕೆಯ ಕಾರ್ಡ್ದಲ್ಲಿ ತಿರುವು ಇಲ್ಲವೆಂದು ಭಾವಿಸಿ ಫ್ಯೂಸೆಲಾಜ್ ಮಧ್ಯದ ರೇಖೆಯ ಜೊತೆಗೆ ಸಮಾನಾಂತರದಲ್ಲಿ ಇದೆ ಎಂದು ಭಾವಿಸಿ ಭಾವಿಸುತ್ತೇನೆ ಹೀಗಾಗಿ ನಾನು 3 ಡಿಗ್ರಿ ನೀಡಬೇಕಾದರೆ ಈ ಸಂಪೂರ್ಣ ವಿಮಾನವನ್ನು ಈ ರೀತಿ ತಿರುಗಿಸಬೇಕಾಗುತ್ತದೆ ಹಾಗಾದರೆ ರೆಕ್ಕೆ ಮತ್ತು ಫ್ಯೂಸೆಲಾಜ್ 3 ಡಿಗ್ರಿ ಹೊಂದಿರುತ್ತವೆ ಆದರೆ ಲಿಫ್ಟ್ ಪ್ರಾಥಮಿಕವಾಗಿ ರೆಕ್ಕೆಯ ಮುಖಾಂತರ ಸಿಗುತ್ತದೆ ಆದರೆ ಫ್ಯೂಸೆಲಾಜ್ 3 ಡಿಗ್ರಿ ಇರುವುದರಿಂದ ಇಲ್ಲಿ ಸ್ವಲ್ಪ ಪ್ರಮಾಣದ ಡ್ರ್ಯಾಗ್ ಹೆಚ್ಚಿನ ಡ್ರ್ಯಾಗ್ ಇರುತ್ತದೆ ಆದ್ದರಿಂದ ಇಲ್ಲಿ ಒಂದು ಪ್ರಶ್ನೆಯೂ ಮೂಡುತ್ತದೆ ನೀವು ಫ್ಯೂಸೆಲಾಜ್ ಏಕೆ ತಿರುಗಿಸಬೇಕು ಕೇವಲ ರೆಕ್ಕೆಯನ್ನು ಮಾತ್ರ ಏಕೆ ತಿರುಗಿಸಬಾರದು ಇದು ಫ್ಯೂಸೆಲಾಜ್ ಮೂಲ ರೇಖೆ ರೆಕ್ಕೆಯನ್ನು ಇದಕ್ಕೆ ಅನುಗುಣವಾಗಿ 3 ಡಿಗ್ರಿ ಇಡಬೇಕು ಹೀಗಾಗಿ ಇಂತಹ ಸ್ಥಿತಿಯಲ್ಲಿ ಫ್ಯೂಸೆಲಾಜ್ 0 ಡಿಗ್ರಿ ಹೊಂದಿರುತ್ತದೆ 𝛼fuselage 0 ಡಿಗ್ರಿ ಆಗಿರುತ್ತದೆ ಇದರಿಂದ ಫ್ಯೂಸೆಲಾಜ್ ಡ್ರ್ಯಾಗ್ ಕಡಿಮೆಯಾಗಿರುತ್ತದೆ ಈ ರೀತಿಯಲ್ಲಿ ರೆಕ್ಕೆಯ ತಗಲುವಿಕೆಯನ್ನು ತಿಳಿದುಕೊಳ್ಳಬಹುದು ಆದರೆ ಇಲ್ಲಿ ಕ್ಯಾಮ್ಬರ್ ಏರ್ ಫಾಯ್ಲ್ ಇರುತ್ತವೆ ಲಿಫ್ಟ್ ಕಡಿಮೆ ಪ್ರಮಾಣದ ಆಂಗಲ್ ಆಫ್ ಅಟ್ಯಾಕ್ ದಲ್ಲಿ ಸೃಷ್ಟಿಸುತ್ತದೆ ಮತ್ತು ಇವೆಲ್ಲವೂ ಕ್ರೂಜ್ ಸ್ಥಿತಿಗೆ ಅನುಗುಣವಾಗಿರುತ್ತದೆ ಮತ್ತು ವಿಮಾನವು ದೊಡ್ಡದಾದ ಹಾಗೆ ಮತ್ತು ಹೆಚ್ಚಿನ ವೇಗದಲ್ಲಿ ಇರುವಾಗ ಆಂಗಲ್ ಆಫ್ ಅಟ್ಯಾಕ್ ಅವಶ್ಯಕತೆಯು ತುಂಬಾ ಕಡಿಮೆಯಾಗಿರುತ್ತದೆ ಹೀಗಾಗಿ ಇಂತಹ ಮಾಹಿತಿಯನ್ನು ಎಲ್ಲ ರೀತಿಯ ವಿಮಾನಗಳು ಉಪಯೋಗಿಸಬೇಕು ಎನ್ನುವ ಅವಶ್ಯಕತೆ ಇಲ್ಲ ಬಹಳಷ್ಟು ವಿಮಾನಗಳು ರೆಕ್ಕೆಗಳಿಗೆ ತಗುಲುವಿಕೆಯ ಕೋನವನ್ನು ನೀಡಿರುವುದಿಲ್ಲ ಆದರೆ ಇತಿಹಾಸದಲ್ಲಿ ಸಾಮಾನ್ಯವಾದ ವಾಯುಯಾನದಲ್ಲಿ ಸರಿ ಸುಮಾರು 2 ಡಿಗ್ರಿ ನೀಡಿರುತ್ತಾರೆ ಸಾರಿಗೆ ವಿಮಾನಗಳಿಗೆ ಅದು ಸಾಮಾನ್ಯವಾಗಿ 1 ಡಿಗ್ರಿ ಇರುತ್ತದೆ ಮತ್ತು ಮಿಲಿಟರಿ ವಿಮಾನಗಳಿಗೆ 0 ಡಿಗ್ರಿ ಇರುತ್ತದೆ ಆದರೆ ಈ ಕೋನವು 0 1 ಅಥವಾ 2 ಡಿಗ್ರಿ ಆದರೂ ಅದು ಫ್ಯೂಸೆಲಾಜ್ ವಿನ್ಯಾಸದಲ್ಲಿ ಗಮನಿಸಿದರೆ ಯಾವುದೇ ಹೆಚ್ಚಿನ ಪ್ರಮಾಣದ ವ್ಯತ್ಯಾಸವನ್ನು ತೋರಿಸುವುದಿಲ್ಲ ಅಂದರೆ ಡ್ರಾಗ್ ಕಡಿಮೆ ಮಾಡುವುದರಲ್ಲಿ ಆದರೆ ಇವೆಲ್ಲವೂ ಸಾಮಾನ್ಯವಾದ ನಿಯಮಗಳ ಆಗಿವೆ ಆದರೆ ಕ್ರೂಜ್ ಮಾಡುವಂತಹ ಸಮಯದಲ್ಲಿ ವಿಮಾನವು ಹೆಚ್ಚಿನ ಪ್ರಮಾಣದ ಅಸ್ಥಿರತೆಯನ್ನು ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಜೊತೆಗೆ ನೋಡಬಾರದು ಎಂದು ಗಮನದಲ್ಲಿಟ್ಟುಕೊಂಡು ವಿಮಾನದ ವಿನ್ಯಾಸವನ್ನು ಮಾಡಬೇಕು ನಂತರ ಸಿಬ್ಬಂದಿಗಳು ವಿಮಾನದ ಒಳಗೆ ಹೇಗೆ ಇರಬೇಕು ಎಂದು ಗಮನಿಸಬೇಕು ಹೀಗಾಗಿ ಇವೆಲ್ಲವೂ ಸಾಮಾನ್ಯ ವಾದಂತಹ ನಿಯಮಗಳ ಆಗಿವೆ ಅಳವಡಿಸಿರುವ ಕೋನಕ್ಕೆ ರೆಕ್ಕೆಯ ಬಳಕೆಯ ಬಗ್ಗೆ ವಿಮಾನವನ್ನು ಸ್ಥಿರವಾಗಿ ನಿಯಂತ್ರಿಸುವ ದೃಷ್ಟಿಯಿಂದ ಆಗಿರುತ್ತದೆ ಆದರೂ ಇದನ್ನು ನಿಮ್ಮ ತಿಳಿಸಬೇಕು ಅದೇ ರೀತಿ ನೀವು ಈ ರೀತಿ ರೆಕ್ಕೆ ವಿಮಾನ ಕೆಳಭಾಗದಲ್ಲಿ ಇರುವುದನ್ನು ನೋಡಬಹುದು ಅಲ್ಲಿ ಈ ರೀತಿಯಲ್ಲಿ ಮತ್ತು ಈ ರೀತಿಯಲ್ಲಿಯೂ ಇರಬಹುದು ನಿಮಗೆ ಈಗಾಗಲೇ ಮಧ್ಯದಲ್ಲಿರುವ ರೆಕ್ಕೆಯ ಸಂರಚನೆಯು ಮತ್ತು ಇದು ಮೇಲಿರುವ ರೆಕ್ಕೆಯ ಸಂರಚನೆ ಹಾಗೂ ಇದು ಕೆಳಗಿರುವ ರೆಕ್ಕೆಯ ಸಂರಚನೆ ಎಂದು ತಿಳಿದಿದೆ ಇಂತಹ ಸಂರಚನೆಗಳನ್ನು ಏರೋಡೈನಮಿಕ್ ದಾರಿಯಲ್ಲಿ ಸ್ಥಿರತೆಯ ದೃಷ್ಟಿಯಿಂದ ಆಯ್ಕೆಮಾಡಲಾಗಿದೆ ಅಂದರೆ ಮೇಲಿನ ರೆಕ್ಕೆಯು ಅಕ್ಕಪಕ್ಕದಲ್ಲಿ ಸ್ಥಿರತೆಯಾಗಿರುತ್ತದೆ ಅಂದರೆ ಮೇಲಿರುವ ರೆಕ್ಕೆಗೆ ಅಕ್ಕಪಕ್ಕದ ಸ್ಥಿರತೆ ಎಂದರೆ ವಿಮಾನವು ಅಕ್ಕಪಕ್ಕದಲ್ಲಿ ತಿರುಗಿದಾಗ ಅದು ಸರಳವಾಗಿ ಸ್ಥಿರತೆಗೆ ಬರುತ್ತದೆ ವಿಮಾನವು ಆರಂಭದ ಸ್ಥಿತಿಗೆ ಸಹಜವಾಗಿ ಬರುತ್ತದೆ ಹಾಗಾದರೆ ವಿಮಾನವು ಅಕ್ಕಪಕ್ಕದಲ್ಲಿ ತಿರುಗಿದಾಗ ಏನಾಗಬಹುದು ಅಂದರೆ ಅದು ಪಕ್ಕದಲ್ಲಿ ಜಾರುತ್ತದೆ ಮತ್ತು ಮೇಲಿನ ರೆಕ್ಕೆಯಿಂದ ಗಾಳಿಯು ರಭಸದಿಂದ ಆಗುತ್ತದೆ ಮತ್ತು ಅದರಿಂದ ಸ್ಥಿರತೆಗೆ ಬರುತ್ತದೆ ಅದು ನಿಮಗೆ 0 ಗಿಂತ ಕಡಿಮೆ ಇರುವ CLದಿಂದ ತಿಳಿದಿದೆ ಕೆಳಗಿನ ರೆಕ್ಕೆಗಳಿಗೆ ಇದು ವಿರುದ್ಧವಾಗಿದೆ ವಿಮಾನವು ಅಕ್ಕಪಕ್ಕದಲ್ಲಿ ತಿರುಗಿದಾಗ ರೆಕ್ಕೆಯ ಕೊಡುಗೆಯಿಂದ ಅದು ಸಂಪೂರ್ಣವಾಗಿ ತಿರುಗುತ್ತದೆ ಅಥವಾ ಇನ್ನೂ ಹೆಚ್ಚು ತಿರುಗುತ್ತದೆ ಏಕೆಂದರೆ ಅದು ಅಕ್ಕಪಕ್ಕದ ಸ್ಥಿರತೆಯನ್ನು ಹೊಂದಿರುವುದಿಲ್ಲ ಕೆಳಗಿನ ರೆಕ್ಕೆಯು ಅಕ್ಕಪಕ್ಕದ ಸ್ಥಿರತೆಯನ್ನು ಹೊಂದಿರುವುದಿಲ್ಲ ಆದರೆ ನಾನು ಕೆಳಗಡೆ ರೆಕ್ಕೆ ಎಂದು ಹೇಳಿದಾಗ ಸಾಮಾನ್ಯವಾಗಿ ಇದರ ಅರ್ಥವು ಈ ರೀತಿಯಾಗಿರುತ್ತದೆ ಇದು ಅಕ್ಕಪಕ್ಕದ ಅಸ್ಥಿರತೆ ಆಗಿರುತ್ತದೆ ಆದರೆ ಇಲ್ಲಿ ಸ್ವಲ್ಪ ಪ್ರಮಾಣದ ಕೋನ ನೀಡಿದ್ದೇವೆ ಇದು ಡೈಹೆಡ್ರಲ್ ಇರುವಂತಹ ಕೆಳಗಡೆ ರೆಕ್ಕೆ ಇದು ಡೈಹೆಡ್ರಲ್ ಇರುವಂತಹ ಕೆಳಗಡೆ ರೆಕ್ಕೆ ಆಗಿರುತ್ತದೆ ಇದು ಕೆಳಗಡೆಯ ರೆಕ್ಕೆ ಆಗಿದ್ದು ಮೇಲಿನ ರೆಕ್ಕೆಯ ಸಂರಚನೆಗಿಂತ ಹೀಗೆ ವಿಭಿನ್ನವಾಗಿರುತ್ತದೆ ಇದರಲ್ಲಿ ಅಕ್ಕಪಕ್ಕದಲ್ಲಿ ತಿರುಗುವ ಅಸ್ಥಿರತೆಯ ಗುಣಲಕ್ಷಣಗಳು ಇರುತ್ತದೆ ಆದರೆ ಇಂತಹ ಕೆಳಗಡೆ ರೆಕ್ಕೆಯು ನಮಗೆ ಸಿಗುವುದಿಲ್ಲ ಕೆಳಗಡೆ ರೆಕ್ಕೆ ಇರುವಂತಹ ಸ್ಥಿತಿಯು ಅವಶ್ಯಕತೆ ಇದ್ದಾಗ ಮಾತ್ರ ನೋಡಬಹುದು ಅಥವಾ ಅದರ ಆಕಾರವೂ ಈ ರೀತಿಯಾಗಿರುತ್ತದೆ ಮತ್ತು ಈ ಕೋನವನ್ನು ನಾವು ಡೈಹೆಡ್ರಲ್ ಕೋನ ಎನ್ನುತ್ತೇವೆ ಹೀಗಾಗಿ ಇಂತಹ ಕೆಳಗಡೆ ರೆಕ್ಕೆಗಳಿಗೆ ಡೈಹೆಡ್ರಲ್ ಕೋನ ನೀಡಿರುತ್ತಾರೆ ಹಾಗಾದರೆ ಈ ಡೈಹೆಡ್ರಲ್ ಕೋನ ಏನು ಮಾಡುತ್ತದೆ ಡೈಹೆಡ್ರಲ್ ಕೋನ ನಿರ್ದಿಷ್ಟವಾಗಿ ಮೇಲಿನ ರೆಕ್ಕೆ ಮಾಡುವಂತಹ ಪರಿಣಾಮಗಳನ್ನು ಮೂಡಿಸುತ್ತದೆ ಈಗ ಇಲ್ಲಿ ಡೈಹೆಡ್ರಲ್ ಕೋನ ಇದ್ದರೆ ಇದು ರೆಕ್ಕೆಯಾಗಿದ್ದರೆ ಅದು ಅಕ್ಕಪಕ್ಕದಲ್ಲಿ ಸ್ವಲ್ಪ ತಿರುಗಿದಾಗ ಪಕ್ಕದಲ್ಲಿ ಜಾರುತ್ತದೆ ಗಾಳಿಯ ರಭಸ ಹೆಚ್ಚು ಆದಾಗ ಇನ್ನಷ್ಟು ತಿರುಗುತ್ತದೆ ಆದರೆ ಡೈಹೆಡ್ರಲ್ ಕೋನ ಈ ರೀತಿಯಲ್ಲಿ ಕೆಳಗೆ ರೆಕ್ಕೆ ಇದ್ದರೆ ಗಾಳಿಯು ಇಲ್ಲಿ ಸಂಘಟಿಸಿ ನಂತರ ಇದನ್ನು ಸರಿಪಡಿಸುತ್ತದೆ ಹಾಗಾದರೆ ಡೈಹೆಡ್ರಲ್ ಕೋನದಿಂದ ಅಕ್ಕಪಕ್ಕದ ಸ್ಥಿರತೆಯನ್ನು ಕಾಣಬಹುದು ಮಧ್ಯದ ರೆಕ್ಕೆಯನ್ನು ನೀವು ಫ್ಯೂಸೆಲಾಜ್ ಮಧ್ಯದ ಭಾಗದಿಂದ ನೋಡಬಹುದು ಸಿದ್ಧಾಂತಿಕವಾಗಿ ನೋಡಿದರೆ ಇಂತಹ ವೃತ್ತಾಕಾರದ ಆಕಾರವನ್ನು ನೀವು ನೋಡುವುದಿಲ್ಲ ಸಾಮಾನ್ಯವಾಗಿ ಅವುಗಳ ಆಕಾರವೂ ಈ ರೀತಿಯಾಗಿರುತ್ತದೆ ಈ ರೀತಿಯು ಆಗಿರಬಹುದು ಅದು ಫ್ಯೂಸೆಲಾಜ್ ಅವಶ್ಯಕತೆಯ ತಕ್ಕಂತೆ ಹಾಗೂ ಬೇರೆ ಅವಶ್ಯಕತೆಯ ತಕ್ಕಂತೆ ಇರುತ್ತದೆ ಡೈಹೆಡ್ರಲ್ ಬಗ್ಗೆ ಮಾತನಾಡಿದರೆ ಈ ಪ್ರಸಂಗದಲ್ಲಿ ಪ್ರಮುಖವಾಗಿರುತ್ತದೆ ಏಕೆಂದರೆ ನಾವು ಪರಿಕಲ್ಪನಾ ವಿನ್ಯಾಸಕ್ಕೆ ತಯಾರಾಗುತ್ತಿದ್ದೇನೆ ಈ ಒಂದು ಪ್ರಸಂಗದಲ್ಲಿ ಸಂಬಂಧಪಟ್ಟ ಐತಿಹಾಸಿಕ ಸಂಖ್ಯೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಹೀಗಾಗಿ ಸ್ವೀಪ್ ಇಲ್ಲದಿರುವಂತಹ ಸಾರ್ವಜನಿಕ ವಿಮಾನಕ್ಕೆ ಡೈಹೆಡ್ರಲ್ ಕೋನವನ್ನು ಬರೆದರೆ ಕೆಳಗಡೆ ರೆಕ್ಕೆಗೆ ಮಧ್ಯದ ರೆಕ್ಕೆಗೆ ಮತ್ತು ಮೇಲಿನ ರೆಕ್ಕೆಗೆ ಸಾಮಾನ್ಯವಾಗಿ 5 ರಿಂದ 7 ಡಿಗ್ರಿ ಮಧ್ಯದ ರೆಕ್ಕೆಗೆ 2 ರಿಂದ 4 ಡಿಗ್ರಿ ಮತ್ತು ಮೇಲಿನ ರೇಖೆಗೆ 0 ಇಂದ 2 ಡಿಗ್ರಿ ಆಗಿರುತ್ತದೆ ಮೇಲಿನ ರೆಕ್ಕೆಗೆ ಸಾಮಾನ್ಯವಾಗಿ ಡೈಹೆಡ್ರಲ್ ಕೋನ ಅವಶ್ಯಕ ಆಗಿರುವುದಿಲ್ಲ ಆದರೆ ಮೇಲಿನ ರೆಕ್ಕೆ ಆಗಿದ್ದಲ್ಲಿ ನೀವು ಅದು ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕ ಪಕ್ಕದ ಸ್ಥಿರತೆಯನ್ನು ಹೊಂದಿರುವುದಿಲ್ಲ ಎಂದು ಗಮನಿಸಬೇಕಾಗುತ್ತದೆ ಆದರೆ ಇವೆಲ್ಲವೂ ವಿವಿಧ ಸಂಯೋಜನೆಗಳು ಆಗಿರುತ್ತವೆ ಏಕೆಂದರೆ ಒಬ್ಬ ವಿನ್ಯಾಸಕಾರರಾಗಿ ಅಕ್ಕಪಕ್ಕದ ಸ್ಥಿರತೆ ಎಂದರೆ ಅದನ್ನು ಲಂಬವಾದ ಬಾಲದಿಂದ ಕೂಡ ಪಡೆಯಬಹುದು ಹಾಗಾದರೆ ಇದು ಸಾಕಷ್ಟು ಅಕ್ಕ ಪಕ್ಕದ ಸ್ಥಿರತೆಯನ್ನು ಹೊಂದಿದ್ದರೆ ಈ ಲಂಬ ಬಾಲದ ಆಕಾರವನ್ನು ಕಡಿಮೆ ಮಾಡಬಹುದು ಆದರೆ ಅದನ್ನು ಕಡಿಮೆ ಮಾಡಿದಾಗ ರಡ್ಡರ್ ಶಕ್ತಿಯು ಕಡಿಮೆಯಾಗುತ್ತದೆ ಇಂತಹ ಬದಲಾವಣೆಗಳು ಮಾಡಬಹುದು ಈಗ ಅದೇ ರೀತಿ ಸಬ್ಸಾನಿಕ್ ಸ್ವೀಪ್ ವಿಮಾನಗಳಿಗೆ 3 ರಿಂದ 7 ಡಿಗ್ರಿ ಮೈನಸ್ 2 ಡಿಗ್ರಿ ಮತ್ತು 5 ರಿಂದ ಮೈನಸ್ 2 ಡಿಗ್ರಿ ಆಗಿರುತ್ತದೆ ಹೀಗಾಗಿ ಮೇಲಿನ ರೆಕ್ಕೆ ಇರುವಾಗ ಮತ್ತು ಸ್ವೀಪ್ ಸಬ್ಸಾನಿಕ್ ಇರುವಾಗ ವಿಮಾನವು ಅಕ್ಕಪಕ್ಕದ ಸ್ಥಿರತೆಯನ್ನು ಹೊಂದಿರುತ್ತದೆ ಅದಕ್ಕೆ ಲಂಬ ಬಾಲವು ಇರುತ್ತದೆ ಸಾಮಾನ್ಯವಾಗಿ ಅಕ್ಕ ಪಕ್ಕದ ಸ್ಥಿರತೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಏಕೆಂದರೆ ಅಲ್ಲಿ ರೆಕ್ಕೆಯು ಮೇಲಿರುತ್ತದೆ ಅದಕ್ಕೆ ಎನ್ಹೆಡ್ರಲ್ ಇರುತ್ತದೆ ಈ ರೀತಿಯಲ್ಲಿ ಹೀಗಾಗಿ ಇಂಥ ಸಂಯೋಜನೆಗಳು ಆಗುತ್ತಿರುತ್ತವೆ ಇದರ ಜೊತೆಗೆ ನೀವು ಇನ್ನೂ ಕೆಲವೊಂದು ವಿಷಯಗಳನ್ನು ಗಮನಿಸಬಹುದು ಕಾರ್ಯಾಚರಣೆಯ ವ್ಯವಸ್ಥೆ ಹಾಗೂ ಅವಶ್ಯಕತೆಯ ಮೇಲೆ ನಿರ್ಧಾರಿತವಾಗಿರುತ್ತದೆ ಸ್ಥಿರತೆಯ ಮೇಲೆ ಅಲ್ಲ ಒಂದು ಸಾಮಾನ್ಯವಾದ ಗಮನವೆಂದರೆ ಹೆಚ್ಚಿನ ವೇಗದ ಸಾರ್ವಜನಿಕ ಸಾರಿಗೆ ವಿಮಾನಗಳು ಸಾಮಾನ್ಯವಾಗಿ ರೆಕ್ಕೆಗಳನ್ನು ಕೆಳಗೆ ಹೊಂದಿರುತ್ತವೆ ಅದೇರೀತಿ ಮಿಲಿಟರಿ ವಿಮಾನಗಳು ಮೇಲಿನ ರೆಕ್ಕೆಗಳನ್ನು ಹೊಂದಿರುತ್ತವೆ ಇದು ಸಾಮಾನ್ಯವಾಗಿದೆ ಮತ್ತು ಈ ವಿನ್ಯಾಸಗಳು ಸ್ಥಿರತೆ ಅಥವಾ ಅಕ್ಕಪಕ್ಕದ ಸ್ಥಿರತೆಯ ಬಗ್ಗೆ ತಿಳಿಸುವುದಿಲ್ಲ ಕಾರ್ಯಾಚರಣೆಯ ಅವಶ್ಯಕತೆಯ ಬಗ್ಗೆ ತಿಳಿಸುತ್ತವೆ ಏಕೆಂದರೆ ಸಾರ್ವಜನಿಕ ಸಾರಿಗೆ ವಿಮಾನಗಳು ಖಾಸಗಿ ವಿಮಾನಗಳು ಮತ್ತು ಮಿಲಿಟರಿ ವಿಮಾನಗಳು ಬೇರೆ ಬೇರೆ ಅವಶ್ಯಕತೆಗಳನ್ನು ಹೊಂದಿರುತ್ತವೆ ಹೀಗಾಗಿ ಒಬ್ಬ ವಿನ್ಯಾಸಕಾರರಾಗಿ ನೀವು ಯಾವ ರೀತಿಯ ವಿಮಾನಗಳನ್ನು ಉಪಯೋಗಿಸುತ್ತೀರಾ ಎಂದು ತಿಳಿದಿರಬೇಕು ಕೇವಲ ಅದರ ಏರ್ ಫಾಯ್ಲ್ ರೆಕ್ಕೆ ಅಂಡಾಕಾರದ ಅನುಪಾತ ಹಾಗೂ ಇನ್ನಿತರ ಅಂಶಗಳನ್ನು ತಿಳಿದುಕೊಳ್ಳುವುದು ಅಲ್ಲ ಅವುಗಳ ಕಾರ್ಯಾಚರಣೆಯ ದೃಷ್ಟಿಯಿಂದಲೂ ನೀವು ಜಾಗರೂಕತೆಯನ್ನುವಹಿಸಬೇಕು ಮತ್ತು ಅವುಗಳನ್ನು ನಮ್ಮ ಅಂತಿಮವಾದ ಸಂರಚನೆಯಲ್ಲಿ ಆಯ್ದುಕೊಳ್ಳಬೇಕು ಆದ್ದರಿಂದ ನಾನು ನಿಮಗೆ ಇವೆಲ್ಲವುಗಳನ್ನು ವಿವರವಾಗಿ ಪುನರಾವರ್ತಿಸುತ್ತಿದ್ದೇನೆ ಬನ್ನಿ ಮೇಲಿನ ರೆಕ್ಕೆಯನ್ನು ಹೊಂದಿದ್ದರೆ ಅದರ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ನಾವು ಸ್ಥಿರತೆಯ ಬಗ್ಗೆ ಮಾತನಾಡುವುದಿಲ್ಲ ಈಗ ಉದಾಹರಣೆಗೆ ನಾನು ಒಂದು ಮೇಲಿನ ರೆಕ್ಕೆಯ ಚಿತ್ರವನ್ನು ಬಿಡಿಸಿದರೆ ಇದು ಸಾಮಾನ್ಯವಾಗಿ ನಿಮ್ಮ ಮೇಲಿನ ರೆಕ್ಕೆಯ ಸಂರಚನೆ ಹಾಗಾದರೆ ಇವುಗಳು ಏನು ಇವು ಲ್ಯಾಂಡಿಂಗ್ ಗೇರ್ ಹಾಗಾದರೆ ಇಂತಹ ಸಂರಚನೆಯಲ್ಲಿ ಲ್ಯಾಂಡಿಂಗ್ ಗೇರ್ ಎಲ್ಲಿರುತ್ತವೆ ಮೇಲಿನ ರೆಕ್ಕೆಯ ಸಂರಚನೆಯಲ್ಲಿ ಇವು ಫ್ಯೂಸೆಲಾಜ್ದಲ್ಲಿ ಇರುತ್ತವೆ ಹಾಗಾದರೆ ಲ್ಯಾಂಡಿಂಗ್ ಗೇರ್ ಫ್ಯೂಸೆಲಾಜ್ದಲ್ಲಿ ಇರುತ್ತವೆ ಮತ್ತು ಲ್ಯಾಂಡಿಂಗ್ ಗೇರ್ ಸಂಪೂರ್ಣವಾದಂತಹ ಪ್ರಭಾವಕಾರಿ ಬಲವನ್ನು ತೆಗೆದುಕೊಳ್ಳುತ್ತದೆ ಹೀಗಾಗಿ ಫ್ಯೂಸೆಲಾಜ್ ಈ ಭಾಗವನ್ನು ಈ ಭಾಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಬೇಕಾಗುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಬೇಕು ಅಂದರೆ ನೈಸರ್ಗಿಕವಾಗಿ ಅದರ ತೂಕವು ಹೆಚ್ಚಿಗೆ ಆಗುತ್ತದೆ ಮೇಲಿನ ರೆಕ್ಕೆಯ ಸಂರಚನೆಯು ಇರುವಾಗ ಫ್ಯೂಸೆಲಾಜ್ ಮತ್ತು ಭೂಮಿ ಅಂತರವು ಕಡಿಮೆಯಾಗಿರುತ್ತದೆ ಎನ್ನುವುದು ಒಂದು ಪ್ರಯೋಜನವಾಗಿದೆ ಕೆಳಗಡೆ ರೆಕ್ಕೆಯ ಬಗ್ಗೆ ಮಾತನಾಡುವಾಗ ನಾವು ಇದನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಇಂಜಿನ್ ಇಲ್ಲಿರುವುದರಿಂದ ಅಥವಾ ಇಂಜಿನ್ ಸಾಮಾನ್ಯವಾಗಿ ಜೆಟ್ ಇಂಜಿನ್ ಆಗಿರುವುದರಿಂದ ನೆಲದಿಂದ ಅಂತರವು ಸಿಗುತ್ತದೆ ಹೆಚ್ಚಿನ ಅಂತರವು ಸಿಗುತ್ತದೆ ಇದು ಮೇಲಿನ ರೆಕ್ಕೆ ಆಗಿರುವುದರಿಂದ ಇನ್ನೊಂದು ವಿಷಯವೆಂದರೆ ಲ್ಯಾಂಡಿಂಗ್ ಮಾಡುವಾಗ ಅಂದರೆ ಲ್ಯಾಂಡಿಂಗ್ದಲ್ಲಿ ತೊಂದರೆಯಾದರೆ ರೆಕ್ಕೆಯ ತುದಿಯು ಭೂಮಿಗೆ ಈ ರೀತಿ ತಾಗಬಹುದು ಈಗ ಮೇಲಿನ ರೆಕ್ಕೆ ಸಂರಚನೆ ಇರುವಾಗ ಲ್ಯಾಂಡಿಂಗ್ದಲ್ಲಿ ತೊಂದರೆಯಾಗಿ ರೆಕ್ಕೆಯ ತುದಿಯು ಭೂಮಿಗೆ ತಾಗುವಂತಹ ಸ್ಥಿತಿಯು ತುಂಬಾ ಕಡಿಮೆಯಾಗಿರುತ್ತದೆ ಏಕೆಂದರೆ ರೆಕ್ಕೆಯು ಮೇಲಿರುತ್ತದೆ ಇನ್ನೊಂದು ಸಂಗತಿಯೆಂದರೆ ಇದು ಮೇಲಿನ ರೆಕ್ಕೆಯಾಗಿದ್ದರೆ ಇದನ್ನು ಸ್ಟ್ರಟ್ದಿಂದ ಬಲಪಡಿಸಿ ಈ ರೆಕ್ಕೆಯನ್ನು ಕಡಿಮೆ ಸಬ್ಸಾನಿಕ್ ಅಥವಾ ಸಬ್ಸಾನಿಕ್ ವಿಮಾನಗಳಲ್ಲಿ ಉಪಯೋಗಿಸಬಹುದು ಇಲ್ಲಿ ನಾನು ಸ್ಟ್ರಟ್ ಉಪಯೋಗಿಸಿಕೊಂಡು ರೆಕ್ಕೆಯನ್ನು ಬಲಪಡಿಸುತ್ತದೆ ಹೀಗಾಗಿ ರಚನಾತ್ಮಕವಾಗಿ ಇದು ವ್ಯಕ್ತಿಯನ್ನು ಬಲಪಡಿಸುತ್ತದೆ ರೆಕ್ಕೆಯ ಮೇಲೆ ಇರುವಂತಹ ಬಲವನ್ನು ಸ್ಟ್ರಟ್ ಹಂಚಿಕೊಳ್ಳುತ್ತದೆ ಹಾಗಾದರೆ ಸ್ಟ್ರಟ್ ವ್ಯವಸ್ಥೆಯು ಬಲವನ್ನು ತೆಗೆದುಕೊಳ್ಳಲು ಮತ್ತು ರೆಕ್ಕೆಯನ್ನು ಒತ್ತಡದಿಂದ ತಪ್ಪಿಸಲು ಉಪಯೋಗಿಸಬಹುದು ಆದರೆ ಸ್ಟ್ರಟ್ ಉಪಯೋಗಿಸಿದರೆ ಡ್ರ್ಯಾಗ್ ಹೆಚ್ಚಿಗೆಯಾಗುತ್ತದೆ ಎಂದು ವಾದಿಸಬಹುದು ಆದರೆ ನಾವು ಚರ್ಚಿಸುತ್ತಿರುವುದು ಕಡಿಮೆ ವೇಗದ ವಿಮಾನದ ಬಗ್ಗೆ ಹೀಗಾಗಿ ಸ್ಟ್ರಟ್ ಬಗ್ಗೆ ಮಾತನಾಡಿದರೆ ಹೌದು ಅಲ್ಲಿ ಸ್ವಲ್ಪ ಪ್ರಮಾಣದ ಡ್ರ್ಯಾಗ್ ಹೆಚ್ಚಿಗೆ ಆಗುತ್ತದೆ ಆದರೆ ಸಾಮಾನ್ಯವಾಗಿ ಏನು ಮಾಡಿರುತ್ತಾರೆ ಸ್ಟ್ರಟ್ ಏರ್ ಫಾಯ್ಲ್ ಹೊದಿಕೆ ಹೊಂದಿರುತ್ತವೆ ಸರಳೀಕರಿಸಿದ ಆಕಾರದಿಂದ ಅದನ್ನು ಕಡಿಮೆ ಮಾಡಬಹುದು ಆದರೆ ನೀವು ವಿಮಾನವು ಹೊಂದಿರುವಂತಹ ಡ್ರ್ಯಾಗ್ ಮತ್ತು ಇದರಿಂದ ಸಿಗುವಂತಹ ಡ್ರ್ಯಾಗ್ ಹೋಲಿಸಿದರೆ ಇದರ ಪ್ರಮಾಣವು ತುಂಬಾ ಕಡಿಮೆಯಾಗಿರುತ್ತದೆ ಆದರೆ ನಿಮಗೆ ಇದರಿಂದ ಏನು ಸಿಗುತ್ತದೆ ಅಂದರೆ ರೆಕ್ಕೆಯ ಮೇಲೆ ಇರುವಂತಹ ಬಲವನ್ನು ಹಂಚಿಕೊಳ್ಳಬಹುದು ಮತ್ತು ಅದರಿಂದ ರೆಕ್ಕೆಗೆ ಅವಶ್ಯವಿರುವಂತಹ ಬಿರುಸುತನ ಕಡಿಮೆ ಮಾಡಬಹುದು ಈ ರೀತಿ ಅತ್ಯುತ್ತಮವಾಗಿಸಬಹುದು ಆದರೆ ಮೇಲಿನ ರೆಕ್ಕೆಯಿಂದ ಎಲ್ಲವೂ ಸರಿಯಾಗುವುದಿಲ್ಲ ನೀವು ಗಮನಿಸಿದರೆ ರೆಕ್ಕೆಯು ಫ್ಯೂಸೆಲಾಜ್ ಮೇಲೆ ಸರಿಯಾಗಿ ಕೂತಿರಬೇಕು ನಿಮಗೆ ಒಂದು ಒಳ್ಳೆಯ ವಿಚಾರವು ಬರುತ್ತದೆ ಏಕೆ ಇದು ಫ್ಯೂಸೆಲಾಜ್ ಒಳಗೆ ಹೋಗಬಾರದು ಇದು ಫ್ಯೂಸೆಲಾಜ್ ಒಳಗೆ ಹೋದರೆ ಈ ರೀತಿಯಲ್ಲಿ ನಾವು ಮಾಡಿದಾಗ ರೆಕ್ಕೆಯನ್ನು ಈ ರೀತಿ ಸೇರಿಸಿದಾಗ ಮತ್ತು ಅದರಿಂದ ಈ ಭಾಗವು ಬದಲಾಗುತ್ತದೆ ಆಗ ಇದನ್ನು ಕೂಡ ನೀವು ಬಲಪಡಿಸಬೇಕಾಗಿದೆ ಹೀಗಾಗಿ ಇವೆಲ್ಲವೂ ತೂಕವನ್ನು ಹೆಚ್ಚಿಸುತ್ತದೆ ಮತ್ತು ಆ ಭಾಗಗಳಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ ಆದರೆ ಇದು ಈ ರೀತಿಯಾದರೆ ಇಲ್ಲಿ ಸುಗಮಿಕರಣ ಅವಶ್ಯಕವಾಗಿದೆ ಹೀಗಾಗಿ ಅದನ್ನು ಸುಗಮಿಸುತ್ತೇವೆ ಮತ್ತು ಇದು ದಪ್ಪ ಇರುವುದರಿಂದ ಅಲ್ಲಿ ಮೊಂಡಾದ ಪ್ರದೇಶವು ಇರುತ್ತದೆ ಮತ್ತು ಅದು ಗಾಳಿಯನ್ನು ತಡೆಯುತ್ತದೆ ಇದರಿಂದ ಡ್ರ್ಯಾಗ್ ಹೆಚ್ಚಾಗುತ್ತದೆ ಇದು ಒಳಗಿದ್ದರೆ ಈ ಭಾಗವು ಗಾಳಿಯಲ್ಲಿ ಬಹಿರಂಗ ಆಗುವುದಿಲ್ಲ ಆದ್ದರಿಂದ ಡ್ರ್ಯಾಗ್ ಹೆಚ್ಚಿಗೆ ಆಗುವುದಿಲ್ಲ ಏಕೆಂದರೆ ಇದು ಬಹಿರಂಗ ಆಗುವುದಿಲ್ಲ ಇದು ಒಂದು ಅನಾನುಕೂಲ ಆಗಿದೆ ಮತ್ತೆ ನಾವು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಇರುವಂತಹ ಪ್ರಯೋಜನವನ್ನು ಗಮನಿಸೋಣ ನೀವು ಸಾಮಾನ್ಯವಾದ ಸಾರಿಗೆಯ ಬಗ್ಗೆ ಗಮನಿಸಿದರೆ ಅವು ಕಡಿಮೆ ದೂರವನ್ನು ಪ್ರಯಾಣಿಸುವುದು ಆದರೆ ಮತ್ತು ಏರುದಾರಿಯೂ ಸಾಮಾನ್ಯವಾದ ಏರುದಾರಿಗಿಂತ ಚೆನ್ನಾಗಿ ಇರಲಿಲ್ಲವೆಂದರೆ ಅಂದರೆ ಅವುಗಳನ್ನು ಸುಸಜ್ಜಿತ ಏರುದಾರಿ ಎನ್ನಬಹುದು ಆಗ ನಿಮಗೆ CLmax ಹೆಚ್ಚಾಗಿರಬೇಕು ಏಕೆಂದರೆ ಅದರಿಂದ ಟೇಕಾಫ್ ದೂರವು ಕಡಿಮೆಯಾಗುತ್ತದೆ ಸ್ಥಳೀಯವಾಗಿ CLmax ಹೇಗೆ ಹೆಚ್ಚಿಸಬಹುದು ಫ್ಲ್ಯಾಪ್ ಉಪಯೋಗಿಸಿ ಫ್ಲ್ಯಾಪ್ ಕೆಳಗೆ ಮಾಡಿದರೆ ಆಗಬಹುದು ಅದು ಮೇಲಿನ ರೆಕ್ಕೆ ಆಗಿರುವುದರಿಂದ ಅಲ್ಲಿ ಸಾಕಷ್ಟು ಜಾಗವು ಫ್ಲ್ಯಾಪ್ ಕೆಳಗೆ ಮಾಡಲು ಇರುತ್ತದೆ ಹೆಚ್ಚಿನ ಪ್ರಮಾಣದ ಫ್ಲ್ಯಾಪ್ ವಿಚಲನೆ ನಮ್ಮ ಇಷ್ಟದಂತೆ ಮಾಡಬಹುದು ಅಲ್ಲಿ ಯಾವುದೇ ರೀತಿಯ ನಿರ್ಬಂಧವೂ ಇರುವುದಿಲ್ಲ ಅದೇ ಕೆಳಗಿನ ರೆಕ್ಕೆಯಾದರೆ ಅಲ್ಲಿ ಭೂಮಿಯಿಂದ ಇರುವಂತಹ ಅಂತರದಲ್ಲಿ ನಿರ್ಬಂಧವೂ ಇರುತ್ತದೆ ಇದು ಒಂದು ಪ್ರಯೋಜನವಾಗಿದೆ ಇನ್ನೊಂದು ವಿಷಯವನ್ನು ನೀವು ಗಮನಿಸಬಹುದು ಇದು ಮೇಲಿನ ರೆಕ್ಕೆ ಆಗಿರುವುದಿಲ್ಲ ನೆಲದ ಪರಿಣಾಮವು ಕೆಳಗಿನ ರೆಕ್ಕೆಗಿಂತ ಕಡಿಮೆಯಾಗಿರುತ್ತದೆ ಕೆಳಗಿನ ರೆಕ್ಕೆ ಭೂಮಿಗೆ ಸನಿಹವಾಗಿರುತ್ತದೆ ಹೀಗಾಗಿ ನೆಲದ ಪರಿಣಾಮವು ಹೆಚ್ಚು ಇರದಿದ್ದರೆ ವಿಮಾನವು ತೇಲುವುದಿಲ್ಲ ಏಕೆಂದರೆ ನೆಲದ ಪರಿಣಾಮದಿಂದ CL ಮೆಚ್ಚಿಗೆಯಾಗುತ್ತದೆ ಹೀಗಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ವಿಮಾನವು ತೇಲುವಂತಹ ಸಮಸ್ಯೆಗಳನ್ನು ಪೈಲೆಟ್ ಗಮನಿಸುತ್ತಾನೆ ಹೀಗಾಗಿ ಮೇಲಿನ ರೆಕ್ಕೆಯು ಕಡಿಮೆ ನೆಲದ ಪ್ರಭಾವವನ್ನು ಅನುಭವಿಸುತ್ತದೆ ಈ ಚರ್ಚೆಯನ್ನು ಮುಂದುವರಿಸುವುದು ಆದರೆ ಮಧ್ಯದ ರೆಕ್ಕೆಯ ಬಗ್ಗೆ ನಾವು ಗಮನಿಸಿದರೆ ಮಧ್ಯದ ರೆಕ್ಕೆಗಳಲ್ಲಿ ಭೂಮಿಯಿಂದ ಅಂತರವು ಸಾಧಾರಣ ಆಗಿರುತ್ತದೆ ಮೇಲಿನ ರೆಕ್ಕೆ ಎಷ್ಟು ಹೆಚ್ಚಿಗೆ ಇರುವುದಿಲ್ಲ ಸಾಧಾರಣ ಆಗಿರುತ್ತದೆ ಭೂಮಿಯಿಂದ ಅಂತರವು ಏಕೆ ಇರಬೇಕೆಂದು ನಿಮಗೆ ಈಗಾಗಲೇ ತಿಳಿದಿದೆ ಇಲ್ಲಿ ಇಂಜಿನ್ ಇದ್ದರೆ ಅವು ಭೂಮಿಗೆ ಸನಿಹದಲ್ಲಿ ಇದ್ದರೆ ಕೆಲವೊಂದು ಅವಶೇಷಗಳು ರೆಕ್ಕೆಯಿಂದ ಸಾಗಿ ಇಂಜಿನ್ ಒಳಗೆ ಹೋಗಬಹುದು ಮತ್ತು ಅದರ ಅಂಗಗಳನ್ನು ಹಾನಿ ಮಾಡಬಹುದು ಪ್ರೊಪೆಲ್ಲರ್ ಇಂಜಿನ್ಗಳಲ್ಲಿ ಪ್ರೊಪೆಲ್ಲರ್ ಹಾನಿ ಮಾಡಬಹುದು ಹೀಗಾಗಿ ಭೂಮಿಯಿಂದ ಅಂತರ ಇರಬೇಕು ಸಾಮಾನ್ಯವಾಗಿ ಮಿಲಿಟರಿ ವಿಮಾನಗಳ ಮಧ್ಯ ರೆಕ್ಕೆಯ ಸಂಯೋಜನೆಯಲ್ಲಿ ಈ ಮಾಹಿತಿಯು ಸಾಮಾನ್ಯ ವಿಮಾನಕ್ಕೆ ಆಗಿರುತ್ತದೆ ಪ್ರಾಥಮಿಕವಾಗಿ ವಿಮಾನಗಳು ಬಾಂಬ್ಗಳನ್ನು ರೆಕ್ಕೆಯ ಮೇಲೆ ತೆಗೆದುಕೊಂಡು ಹೋಗುತ್ತವೆ ಹಾಗೂ ಅದು ಮೇಲಿನ ರೆಕ್ಕೆ ಆದರೆ ನೀವು ಅರ್ಥಮಾಡಿಕೊಳ್ಳಬಹುದು ಪೈಲೆಟ್ ದೃಶ್ಯತೇ ಕಡಿಮೆಯಾಗುತ್ತದೆ ಅಡಚಣೆಯಾಗುತ್ತದೆ ಈ ಮಾಹಿತಿಯು ಯುದ್ಧ ವಿಮಾನಗಳಿಗೆ ಪ್ರಮುಖವಾಗಿರುತ್ತದೆ ಅವನು ವಿಮಾನ ಹೊರಗಡೆ ನಡೆಯುತ್ತಿರುವ ಸಂಗತಿಗಳನ್ನು ನೋಡಬೇಕಾಗುತ್ತದೆ ಕೆಲವೊಮ್ಮೆ ಅದು ಮೇಲಿನ ರೆಕ್ಕೆ ಇರುವುದರಿಂದ ಈ ರೀತಿಯಲ್ಲಿ ಹಾರುತ್ತಿದ್ದರೆ ಅದು ಪೈಲೆಟ್ ದೃಶ್ಯತೇಗೆ ಅಡ್ಡಿಯಾಗುತ್ತದೆ ಆದರೆ ಮಧ್ಯದ ರೆಕ್ಕೆಯಾದರೆ ಮಧ್ಯದ ರೆಕ್ಕೆ ಅಂದರೆ ರೆಕ್ಕೆಯು ಫ್ಯೂಸೆಲಾಜ್ ಒಳಗಿಂದ ಇರಬೇಕಾಗುತ್ತದೆ ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಬೇಕಾಗಿದೆ ನಿಮಗೆ ವಿಮಾನಗಳಲ್ಲಿ ಇವುಗಳನ್ನು ರೆಕ್ಕೆಯನ್ನು ಸೇರಿಸಿರುವುದು ತೋರಿಸಲು ನಾನು ಪ್ರಯತ್ನಿಸುತ್ತೇನೆ ದುರದೃಷ್ಟದಿಂದ ಎಲ್ಲಾ ವಿಮಾನಗಳು ಹಾರಲು ಸಶಕ್ತವಾಗಿವೆ ಆದರೆ ಬಿಡಿಸಿ ತೋರಿಸಲು ಆಗುವುದಿಲ್ಲ ಹಾರಲು ಆಗಿರುವಂತಹ ವಿಮಾನಗಳನ್ನು ರೆಕ್ಕೆಯನ್ನು ತೋರಿಸಲು ಅವಕಾಶವೂ ಇರುವುದಿಲ್ಲ ಆದರೂ ಸಹಿತ ವ್ಯವಸ್ಥೆಗಳನ್ನು ತೋರಿಸಲು ನಾನು ಪ್ರಯತ್ನಿಸುತ್ತೇನೆ ದಯವಿಟ್ಟು ಪುಸ್ತಕಗಳನ್ನು ನೀವು ನೋಡಬೇಕಾಗಿದೆ ಗೂಗಲ್ ಮಾಡಬಹುದು ಮತ್ತು ಹೇಗೆ ರೆಕ್ಕೆಯನ್ನು ಫ್ಯೂಸೆಲಾಜ್ ಜೊತೆಗೆ ಮೇಲಿನ ರೆಕ್ಕೆ ಸಂರಚನೆಯಲ್ಲಿ ಕೆಳಗಿನ ರೆಕ್ಕೆ ಸಂರಚನೆಯಲ್ಲಿ ಹಾಗೂ ಮಧ್ಯದ ರಿಕ್ಕಿ ಸಂರಚನೆಯಲ್ಲಿ ಸೇರಿಸಿರುತ್ತಾರೆ ಎಂದು ನೋಡಬೇಕಾಗಿದೆ ಇದು ತುಂಬಾ ಅವಶ್ಯಕವಾಗಿರುತ್ತದೆ ಏಕೆಂದರೆ ರೆಕ್ಕೆಯು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಬೇಕು ಮತ್ತು ಅದನ್ನು ಸರಿಯಾಗಿ ವಿನ್ಯಾಸ ಮಾಡದಿದ್ದರೆ ಅನಾವಶ್ಯಕವಾಗಿ ತೂಕವು ಹೆಚ್ಚುತ್ತದೆ ಇದು ಮಧ್ಯದ ರೆಕ್ಕೆ ಮತ್ತು ಇದು ಕೆಳಗಿನ ರೆಕ್ಕೆ ಇದು ಫ್ಯೂಸೆಲಾಜ್ ಆದರೆ ಡೈಹೆಡ್ರಲ್ ಹೊಂದಿರುವ ಕೆಳಗಿನ ರೆಕ್ಕೆ ಇಲ್ಲಿದೆ ಮತ್ತು ಕೆಳಗಿನ ರೆಕ್ಕೆಯು ಫ್ಯೂಸೆಲಾಜ್ ಪ್ರದೇಶವನ್ನು ಅಥವಾ ಗಾತ್ರವನ್ನು ಉಪಯೋಗಿಸುತ್ತದೆ ಹೀಗಾಗಿ ಫ್ಯೂಸೆಲಾಜ್ ಸ್ವಲ್ಪ ಪ್ರಮಾಣದ ಪ್ರದೇಶವನ್ನು ರೆಕ್ಕೆ ಗೋಸ್ಕರ ಸೀಮಿತವಾಗಿ ಇಟ್ಟಿರುತ್ತದೆ ಅದೇ ಸಮಯದಲ್ಲಿ ಇಲ್ಲಿ ಇಂಜಿನ್ ಇಡದಿದ್ದರೆ ಇಲ್ಲಿ ಅವು ಭೂಮಿಗೆ ತುಂಬಾ ಸನಿಹದಲ್ಲಿ ಇರುತ್ತವೆ ಹೀಗಾಗಿ ವ್ಯಕ್ತಿಯೂ ಕೂಡ ಭೂಮಿಗೆ ಸನಿಹವಾಗಿ ಇರುತ್ತವೆ ಆದ್ದರಿಂದ ಫ್ಯೂಸೆಲಾಜ್ ಭೂಮಿಯಿಂದ ಎತ್ತರದಲ್ಲಿ ಮಾಡಬೇಕಾಗುತ್ತದೆ ಹೀಗಾಗಿ ಲ್ಯಾಂಡಿಂಗ್ ಗೇರ್ ಇಲ್ಲಿ ನೋಡಬಹುದು ರೆಕ್ಕೆಯಲ್ಲಿ ಅಳವಡಿಸಿರುವಂತಹ ಎತ್ತರವಾದ ಲ್ಯಾಂಡಿಂಗ್ ಗೇರ್ ಇರುತ್ತವೆ ಅವುಗಳ ಉದ್ದ ಹೆಚ್ಚಾಗಿರುತ್ತದೆ ಎತ್ತರ ಹೆಚ್ಚಾಗಿರುತ್ತದೆ ಮತ್ತು ಇದನ್ನು ಬಲಪಡಿಸಲು ಉಪಯೋಗಿಸುತ್ತಾರೆ ಇಲ್ಲಿ ಬಲಪಡಿಸಲು ಹಾಗೂ ರೆಕ್ಕೆಯಲ್ಲಿ ಅಳವಡಿಸಿರುವಂತಹ ಎತ್ತರವಾದ ಲ್ಯಾಂಡಿಂಗ್ ಗೇರ್ದಿಂದ ಒಂದು ಪ್ರಯೋಜನೆಯ ಕೂಡ ಇದೆ ಏನೆಂದರೆ ಲ್ಯಾಂಡಿಂಗ್ ಗೇರ್ ರೆಕ್ಕೆಯ ಒಳಗೆ ಹೋಗಬೇಕಾದರೆ ಅದಕ್ಕೆ ತಕ್ಕಂತಹ ದೊಡ್ಡದಾದ ಯಾಂತ್ರಿಕ ವ್ಯವಸ್ಥೆಯು ಈ ರೀತಿಯಲ್ಲಿ ಚಲಿಸಬೇಕಾಗುತ್ತದೆ ಆದ್ದರಿಂದ ಕೆಳಗಿನ ರೆಕ್ಕೆಯ ಸಂರಚನೆ ಇದನ್ನು ಬೇಡುತ್ತದೆ ಹೆಚ್ಚಾಗಿ ರಚನೆ ಜನರು ಮೇಲಿನ ರೆಕ್ಕೆ ಕೆಳಗಿನ ರೆಕ್ಕೆ ಅಥವಾ ಮಧ್ಯದ ರೆಕ್ಕೆ ಎಂದು ಹೇಳಿದಾಗ ಕಾಳಜಿವಹಿಸುತ್ತಾರೆ ಏಕೆಂದರೆ ಅವರ ವಿನ್ಯಾಸದ ಮಾಹಿತಿಯು ತೂಕವು ಹೆಚ್ಚಾಗುತ್ತಿದೆ ಅಥವಾ ಕಡಿಮೆಯಾಗುತ್ತಿದೆ ಅಥವಾ ಸಾಧಾರಣವಾಗಿದೆ ಎಂದು ದೃಢೀಕರಿಸುತ್ತದೆ ಈ ಡೈಹೆಡ್ರಲ್ ಕೋನವನ್ನು ಕೆಳಗಿನ ರೆಕ್ಕೆಗೆ ಅಳವಡಿಸಿದರೆ ಆಶ್ಚರ್ಯವಾಗುವುದಿಲ್ಲ ಏಕೆಂದರೆ ಇದರಿಂದ ರೆಕ್ಕೆಯ ತುದಿ ಮತ್ತು ಭೂಮಿಯ ಮಧ್ಯ ಅಂತರವು ಬೆಳೆಯುತ್ತದೆ ಅದನ್ನು ನಿರ್ಧರಿಸಬಹುದು ಏಕೆಂದರೆ ವಿಮಾನವು ಇಳಿದಾಗ ಅದರ ರೆಕ್ಕೆಯು ಭೂಮಿಗೆ ತಾಗಬಾರದು ಹೀಗಾಗಿ ಈ ಡೈಹೆಡ್ರಲ್ ಕೋನವು ಎಷ್ಟು ಪ್ರಮಾಣದ ಅಂತರವು ಭೂಮಿಯಿಂದ ಇರಬೇಕಾಗಿದೆ ಎಂಬುದರ ಮೇಲೆ ನಿರ್ಧಾರಿತವಾಗುತ್ತದೆ ಹೀಗಾಗಿ ಇವೆಲ್ಲ ಸಂಯೋಜನೆಗಳು ಆರಂಭಿಕ ವಿನ್ಯಾಸದ ಸಮಯದಲ್ಲಿ ಉಪಯೋಗಿಸಲಾಗುತ್ತದೆ ಇಂತಹ ಜ್ಞಾನವನ್ನು ಹಂಚಿಕೊಳ್ಳುವಂತಹ ಮುಖ್ಯವಾದ ಅಂಶಗಳನ್ನು ಆರಂಭಿಕ ಸ್ಥಿತಿಯಲ್ಲಿ ತಿಳಿದುಕೊಂಡರೆ ವಿಮಾನದ ಪರಿಕಲ್ಪನಾ ವಿನ್ಯಾಸವು ಚೆನ್ನಾಗಿ ಮೂಡಿ ಬರುತ್ತದೆ ರೆಕ್ಕೆಯ ಇನ್ನೊಂದು ಪ್ರಮುಖವಾದಂತಹ ಭಾಗವೆಂದರೆ ರೆಕ್ಕೆಯ ತುದಿ ಮತ್ತು ಅದರ ಪ್ರಾಮುಖ್ಯತೆ ಏನು ಎಂದು ನಿಮಗೆ ತಿಳಿದಿದೆ ಹೆಚ್ಚಿನ LD ಹೊಂದುವುದು ನಮ್ಮ ಗುರಿಯಾಗಿದೆ ಮತ್ತು LD ಹೆಚ್ಚಿಸುವ ಒಂದು ವಿಧಾನವೆಂದರೆ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆ ಮಾಡಿ ಮಾಡಲು ಮತ್ತು ಇಲ್ಲಿ ಇಂಡಿಯೂಸ್ ಡ್ರ್ಯಾಗ್ ಎಂದರೆ ಒತ್ತಡದ ವ್ಯತ್ಯಾಸದಿಂದ ಸುಳಿಯು ಇಲ್ಲಿ ಉದ್ಭವಿಸುತ್ತದೆ ಹೀಗಾಗಿ ನೀವು ಇಂಡಿಯೂಸ್ ಡ್ರ್ಯಾಗ್ ಕಡಿಮೆ ಮಾಡಬೇಕಾದರೆ ಹೇಗಾದರೂ ಮಾಡಿ ಹರಿತವನ್ನು ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಸಾಗಿಸಬೇಕು ಅದನ್ನು ಮಾಡುವ ಹಲವಾರು ವಿಧಾನಗಳಿವೆ ನಿಮ್ಮಲ್ಲಿ ಅಂತಹ ಒಂದು ತುದಿಯು ಇದ್ದರೆ ಅದು ಹರಿತವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ವೃತ್ತವನ್ನು ನಿರ್ಮಿಸಿ ನಂತರ ಸುಳಿಯನ್ನು ನಿರ್ಮಿಸುತ್ತದೆ ಇನ್ನೊಂದು ಒಳ್ಳೆಯ ವಿಧಾನವೆಂದರೆ ಇದನ್ನು ಮೌಲ್ಯಮಾಪನ ಮಾಡಿ ಸ್ವಲ್ಪ ಚೂಪಾಗಿಸಿದರೆ ಸ್ವಲ್ಪ ಪ್ರಮಾಣದಲ್ಲಿ ಚೂಪಾಗಿ ಸಬಹುದು ಅದನ್ನು ಚೂಪಾಗಿ ಮಾಡಿದ ಮೇಲೆ ಹರಿತ ನಯವಾಗಿ ಸುಳಿಯ ರೂಪವನ್ನು ಹೊಂದುತ್ತದೆ ಇನ್ನೊಂದು ಐತಿಹಾಸಿಕ ವಿಧಾನವಿದೆ ಅದನ್ನು ಐತಿಹಾಸಿಕ ಜನರು ಉಪಯೋಗಿಸುತ್ತಿದ್ದರು ಸರಳವಾಗಿ ಇಲ್ಲಿ ಕತ್ತರಿಸಬಹುದು ಹಾಗಾದರೆ ಅಲ್ಲಿ ವ್ಯತ್ಯಾಸವಿರುವುದಿಲ್ಲ ಇದನ್ನು ಕತ್ತರಿಸಿರುವುದರಿಂದ ಅರಿತವು ನಿರುತ್ಸಾಹಗೊಳ್ಳುತ್ತದೆ ನಂತರ ಅದು ವೃತ್ತದ ಆಕಾರವನ್ನು ಪಡೆಯುತ್ತದೆ ಮತ್ತು ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಹರಿಯುತ್ತದೆ ತತ್ವಶಾಸ್ತ್ರದ ಪ್ರಕಾರ ರೆಕ್ಕೆಯ ತುದಿಯು ಈ ರೀತಿಯಲ್ಲಿ ವಿನ್ಯಾಸಗೊಳಿಸಿದೆ ಮತ್ತು ಈ ಕೋನವು ಸರಿಸುಮಾರು 30 ಡಿಗ್ರಿ ಆಗಿರುತ್ತದೆ ಇಲ್ಲಿಯೂ ಸಹ ಹರಿತವು ನಿರುತ್ಸಾಹ ಗೊಳ್ಳುತ್ತದೆ ಹಾಗೂ ಗಾಳಿಯು ಕೆಳಗಡೆಯಿಂದ ಮೇಲೆ ಹರಿಯುತ್ತದೆ ಇದು ಸಾಮಾನ್ಯವಾಗಿ ಗ್ಲೈಡರ್ಗಳಲ್ಲಿ ಪ್ರಖ್ಯಾತವಾಗಿರುತ್ತದೆ ಇದು ಕೆಲವೊಮ್ಮೆ ತಿರುವು ಆಕಾರವನ್ನು ಕೂಡ ಹೊಂದಿರುತ್ತದೆ ಅದನ್ನು ಗ್ಲೈಡರ್ಗಳಲ್ಲಿ ನೋಡಬಹುದು ನಾವು ವಿಮಾನದ ಪ್ರಯೋಗಾಲಯ ನೋಡಿದರೆ ಗ್ಲೈಡರ್ಗಳಿಗೆ ಇಂತಹ ಆಕಾರ ಇರುವುದನ್ನು ನೋಡಬಹುದು ಇದರಿಂದ ಇಂಡಿಯೂಸ್ ಡ್ರ್ಯಾಗ್ ಕಡಿಮೆಯಾಗುತ್ತದೆ ನಾವು ಇಂತಹ ವಿನ್ಯಾಸವನ್ನು ಇನ್ನು ಹೆಚ್ಚು ನೋಡಬಹುದು ಇದನ್ನು ಸ್ವೀಪ್ಇಲ್ಲದಿರುವ ಸೈನಸ್ 912 ಮೋಟರ್ ಗ್ಲೈಡರ್ ಎನ್ನುತ್ತೇವೆ ಅದರಲ್ಲಿ ಈ ರೀತಿಯ ವಿನ್ಯಾಸವು ಇದೆ ಇದನ್ನು ಹೆಚ್ಚಿಸಿದಾಗ ಅಕ್ಕಪಕ್ಕದ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸಾಮಾನ್ಯ ಜ್ಞಾನದಿಂದ ನೋಡಿದರೆ ಏಕೆ ಸಾಮಾನ್ಯವಾಗಿ ಇರಬಾರದು ಏಕೆ ಇಷ್ಟು ಮಾಹಿತಿಗಳು ಬೇಕಾಗಿವೆ ಇಲ್ಲಿ ಚಪ್ಪಟೆಯ ಫಲಕವನ್ನು ನೀವು ಇಟ್ಟು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಅಡಚಣೆಯನ್ನು ಸೃಷ್ಟಿಸಬೇಕು ಆದರೆ ಹೀಗೆ ಮಾಡಿದರೆ ಅದು ಡ್ರ್ಯಾಗ್ ಕೂಡ ಹೆಚ್ಚಿಸುತ್ತದೆ ಏಕೆಂದರೆ ಈ ಫಲಕವು ಹಾಗೆ ಇದೆ ಹೀಗಾಗಿ ನಮಗೆ ಅಂತ್ಯದಲ್ಲಿ ಏನು ಸಿಗುತ್ತದೆ ಸಿಗುವುದನ್ನು ನಾವು ಉಪಯೋಗಿಸಬೇಕಾಗುತ್ತದೆ ನಾನು ಇಲ್ಲಿ ಮಾತನಾಡುತ್ತಿರುವುದು ಪ್ರಖ್ಯಾತವಾಗಿರುವ ಹೋರ್ನರ್ ರೆಕ್ಕೆಯ ಸುದ್ದಿ ಬಗ್ಗೆ ಇದು ತುಂಬಾ ಪ್ರಖ್ಯಾತವಾಗಿದೆ ಮತ್ತು ಈಗಿನ ದಿನಗಳಲ್ಲಿ ವಿಂಗ್ಲೆಟ್ ಎನ್ನುವುದು ಈ ಬೃಹತ್ ಆಕಾರದಲ್ಲಿ ಇರುತ್ತದೆ ಇವೆಲ್ಲವುಗಳನ್ನು ವಿಸ್ತಾರದ ವಿನ್ಯಾಸದಲ್ಲಿ ಗಮನಿಸೋಣ ಅದು ಹೀಗೆ ಕಾಣಿಸುತ್ತದೆ ಇಲ್ಲಿ ಏನು ಜರುಗುತ್ತಿದೆ ಅಂದರೆ ಇಲ್ಲಿರುವಂತಹ ಶಕ್ತಿಯು ಕೆಳಗಡೆಯಿಂದ ಮೇಲೆ ಬರುತ್ತಿದೆ ಅದಕ್ಕೆ ಒಳ್ಳೆಯ ಆಕಾರವನ್ನು ಈ ವಿಂಗ್ಲೆಟ್ ಮೂಲಕ ನೀಡಲಾಗುತ್ತಿದೆ ಏಕೆಂದರೆ ಅದು ತ್ರಸ್ಟ್ ಮುಂಭಾಗದಲ್ಲಿ ನೀಡುತ್ತದೆ ಹೀಗಾಗಿ ಆ ಶಕ್ತಿಯನ್ನು ಬಳಸಿಕೊಂಡು ಆ ಚಲನೆಯನ್ನು ಬಳಸಿಕೊಂಡು ಮುಂದೆ ಹೋಗುವ ತ್ರಸ್ಟ್ ಪಡೆಯಬೇಕು ಹೀಗಾಗಿ ಇದು ಕೇವಲ ನಿರ್ಬಂಧವನ್ನು ಆದರೆ ಸಮಾಧಾನದಲ್ಲಿ ಅದನ್ನು ತ್ರಸ್ಟ್ ರೂಪದಲ್ಲಿ ಪರಿವರ್ತಿಸುತ್ತೇವೆ ಡ್ರ್ಯಾಗ್ ಕಡಿಮೆ ಆಗುತ್ತದೆ ವಿರುದ್ಧ ದಿಕ್ಕಿನಲ್ಲಿ ಡ್ರ್ಯಾಗ್ ಇರುತ್ತದೆ ಇದು ಸಾಮಾನ್ಯವಾಗಿ ತತ್ವ ಆಗಿರುತ್ತದೆ ನೀವು ಒಂದು ನಿಯೋಜನೆಯನ್ನು ವಿಂಗ್ಲೆಟ್ ಮೇಲೆ ಮಾಡಬೇಕು ನನಗೆ ನೆನಪಿರುವ ಹಾಗೆ ಒಂದು ವೇದಿಕೆಯ ಮೇಲೆ ನಾನು ನಿಮಗೆ ಒಂದು ನಿಯೋಜನೆಯನ್ನು ಮಾಡಲು ಹೇಳಿದರೆ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಸಾಮಾನ್ಯ ವಾದಂತಹ ರೆಕ್ಕೆಯ ತುದಿಯ ವಿನ್ಯಾಸ ಹಾಗೂ ನೀವು ರೆಕ್ಕೆಯ ಏರ್ ಫಾಯ್ಲ್ ಮತ್ತು ಅಸ್ಪೆಕ್ಟ್ ರೇಶಿಯೋ ಅನುಪಾತವನ್ನು ಗಮನಿಸಿದ್ದೀರಾ ಅಥವಾ ಟೆಪರ್ ಅನುಪಾತ ಅಥವಾ ಸ್ವೀಪ್ ಅನುಪಾತ ನೋಡಿದ್ದೀರಾ ನಾವು ಮೇಲಿನ ರೆಕ್ಕೆ ಕೆಳಗಿನ ರೆಕ್ಕೆ ಸಾಮಾನ್ಯವಾಗಿ ಗಮನಿಸಿದ್ದೇವೆ ಯಾವ ರೀತಿಯ ತುದಿ ಎಂದರೆ ರೆಕ್ಕೆಯ ತುದಿ ಆದರೆ ಇವೆಲ್ಲವೂ ನಿಮ್ಮನ್ನು ಚಕಿತಗೊಳಿಸುವ ಮಾತ್ರ ನೀವು ಇವೆಲ್ಲವುಗಳನ್ನು ಮೀರಿ ಯೋಚಿಸಬೇಕು ವಿನ್ಯಾಸಗಾರರು ಇವುಗಳಿಂದ ಕಲ್ಪನೆಗಳನ್ನು ಪಡೆಯುತ್ತಾನೆ ಮತ್ತು ಅವನು ಇವುಗಳಿಂದ ಬೇರೆ ರೀತಿಯ ವಿನ್ಯಾಸ ರೂಪಿಸುತ್ತಾನೆ ಮುಂದಿನ ಉಪನ್ಯಾಸದಲ್ಲಿ ನಾನು ಬಾಲದ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತೇನೆ ಮತ್ತು ಅದನ್ನು ತಿಳಿದುಕೊಂಡ ಮೇಲೆ ತ್ರಸ್ಟ್ ಲೋಡಿಂಗ್ ವಿಂಗ್ ಲೋಡಿಂಗ್ ಹಾಗೆ ಕಾರ್ಯಕ್ಷಮತೆಯ ಬಗ್ಗೆ ಮಾತನಾಡುತ್ತೇನೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಾಗ ನಿಮಗೆ ವಿಮಾನದ ರೆಕ್ಕೆ ಒಂದು ಟೆಪರ್ ಅನುಪಾತ ಲಿಫ್ಟ್ ಹಂಚಿಕೊಂಡಿರುವಂತಹ ವಿಂಗ್ಲೆಟ್ ಇವೆಲ್ಲರ ಮಾಹಿತಿಯು ನಿಮಗೆ ಕಾಣಿಸಬೇಕು ಒಂದು ಪೆನ್ಸಿಲ್ ತೆಗೆದುಕೊಳ್ಳಿ ಮತ್ತು ಚಿತ್ರ ಬಿಡಿಸಲು ಆರಂಭಿಸಿ ಯಾವ ರೀತಿಯ ರೆಕ್ಕೆಯು ನಿಮಗೆ ಬೇಕಾಗಿದೆ ಯಾವ ರೀತಿಯ ವಿಂಗ್ಲೆಟ್ ನಿಮಗೆ ಬೇಕಾಗಿದೆ ಹೀಗೆ ಅದನ್ನು ರೂಢಿ ಮಾಡಿಸಿ ವಿವಿಧ ರೀತಿಯಲ್ಲಿ ಚಿತ್ರ ಬಿಡಿಸಿ ವಿಮಾನವನ್ನು ವಿನ್ಯಾಸ ಬಹುದು ಯಾವುದೇ ಒಂದು ಚಿತ್ರವನ್ನು ಆಯ್ಕೆ ಮಾಡಬಹುದು ನಿಮ್ಮ ಚಿತ್ರದಿಂದಲೇ ಆಯ್ಕೆ ಮಾಡಬಹುದು